ಈ ಮೊದಲು ನಾವು ಕೋರ್ಸ್ ಔಟ್ಕಮ್ ಹೇಳಿಕೆಯಲ್ಲಿ ನಾಲ್ಕು ಅಂಶಗಳಿವೆ ಕ್ರಿಯೆ ಜ್ಞಾನ ಷರತ್ತು ಮತ್ತು ಮಾನದಂಡ ನಾವು ಈ ಎಲ್ಲ ಅಂಶಗಳನ್ನು ಮತ್ತು ಇವುಗಳನ್ನು ಹೇಗೆ ಪಠ್ಯಕ್ರಮದ ಪರಿಣಾಮಗಳಲ್ಲಿ ಸೇರಿಸುವುದು ಎಂಬುದನ್ನು ನೋಡಿದ್ದೇವೆ ಈಗ ಈ ಪಠ್ಯದಲ್ಲಿ ನಾವು ಏನು ನೋಡುತ್ತೇವೆ ಪರಿಣಾಮಗಳ ಹೇಳಿಕೆಗಳ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಕಾಪಾಡಿಕೊಳ್ಳುವುದನ್ನು ನೀವು ಹೇಗೆ ಖಚಿತಪಡಿಸಿಕೊಳ್ಳುತ್ತೀರಿ ಎಂಬುದನ್ನು ನೋಡುತ್ತೇವೆ ಇದನ್ನು ನೋಡಲು ನಾವು ಸಂಪೂರ್ಣ ಅಂಶಗಳನ್ನು ಅಥವಾ ಏನು ಮಾಡಬೇಕು ಮತ್ತು ಮಾಡಬಾರದು ಎಂಬುದನ್ನು ಗುರುತಿಸುತ್ತೇವೆ ಮತ್ತು ಪರಿಶೀಲನ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಇದನ್ನು ಮಾಡುವುದರಿಂದ ಈ ಚೌಕಟ್ಟಿನಲ್ಲಿ ನೀವು ಉತ್ತಮ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಬಹುದು ಮೊದಲನೆಯದಾಗಿ ನಾವು ಪಠ್ಯಕ್ರಮಕ್ಕೆ ಎಷ್ಟು ಸಿಒಗಳನ್ನು ಬರೆಯಬೇಕು ನಾವು ಬಹಳ ಸಂಕ್ಷಿಪ್ತವಾಗಿ ಬರೆಯಬೇಕೇ ತುಂಬಾ ಚಿಕ್ಕ ಸಂಖ್ಯೆಯ ಸಿಒಗಳು ಪಠ್ಯಕ್ರಮದ ಎಲ್ಲಾ ಅಂಶಗಳನ್ನು ಸಾಕಷ್ಟು ವಿವರವಾಗಿ ಸೆರೆಹಿಡಿಯುವುದಿಲ್ಲ ಮತ್ತು ಪಠ್ಯಕ್ರಮದ ಪರಿಣಾಮಗಳು ನಿಜವಾದ ಸೂಚನಾ ವಿನ್ಯಾಸಕ್ಕೆ ಆಧಾರವಾಗುತ್ತವೆ ಎಂಬುದನ್ನು ನೆನಪಿಡಿ ಏಕೆಂದರೆ ಪಠ್ಯಕ್ರಮದ ಪರಿಣಾಮಗಳನ್ನು ಸಾಧಿಸಬೇಕಾಗಿದೆ ಮತ್ತು ಪಠ್ಯಕ್ರಮದ ಪರಿಣಾಮಗಳನ್ನು ಉತ್ತಮ ರೀತಿಯಲ್ಲಿ ಸಾಧಿಸುವ ಗುರಿಯಿಂದ ನಾವು ನಮ್ಮ ಸೂಚನೆಯನ್ನು ನಡೆಸುತ್ತೇವೆ ತೀರಾ ಚಿಕ್ಕ ಸಂಖ್ಯೆಯು ಪಠ್ಯಕ್ರಮವನ್ನು ಸಾಕಷ್ಟು ವಿವರವಾಗಿ ಸೆರೆಹಿಡಿಯುವುದಿಲ್ಲ ಮತ್ತು ಹಲವಾರು ಕಾರ್ಯಕ್ರಮದ ಪರಿಣಾಮಗಳು ಅಂದಾಜುವಿಕೆ ವಿನ್ಯಾಸ ಮತ್ತು ಸಿಒಗಳ ಸಾಧನೆಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಕ್ರಿಯೆಗಳನ್ನು ಬಹಳ ಗೊಂದಲಮಯ ಮತ್ತು ಇವು ಬೇಡಿಕೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ನಾವು ಸರಿಯಾದ ಸಂಖ್ಯೆಯ ಸಿಒಗಳನ್ನು ಆಯ್ಕೆ ಮಾಡಬೇಕಾಗಿದೆ ಹೆಚ್ಚಿನ ಪಠ್ಯಕ್ರಮಗಳು 3 0 0 ನಂತಹ ವರ್ಗಗಳಿಗೆ ಸೇರುತ್ತವೆ ಅಂದರೆ ವಾರಕ್ಕೆ 3 ಉಪನ್ಯಾಸ ಸಮಯಗಳು ಟ್ಯುಟೋರಿಯಲ್ ಇಲ್ಲ ಮತ್ತು ಪ್ರಯೋಗಾಲಯವಿಲ್ಲ ಅಥವಾ ನೀವು ಪಠ್ಯಕ್ರಮ 3 1 0 ವಾರಕ್ಕೆ 3 ಉಪನ್ಯಾಸ ಸಮಯ ಮತ್ತು 1 ಟ್ಯುಟೋರಿಯಲ್ ಹೊಂದಿರಬಹುದು ಮತ್ತು ಪ್ರಯೋಗಾಲಯವಿಲ್ಲ ಅಥವಾ ನೀವು 3 0 1 3 ಉಪನ್ಯಾಸ ಸಮಯ ಟ್ಯುಟೋರಿಯಲ್ ಇಲ್ಲ ಮತ್ತು ವಾರಕ್ಕೆ 1 ಗಂಟೆಗಳ ಪ್ರಯೋಗಾಲಯ ಸಮಯವನ್ನು ಹೊಂದಿರಬಹುದು ಬಿಎ ಪ್ರಕಾರ ಅವರು ಸುಮಾರು 6 ಪಠ್ಯಕ್ರಮದ ಪರಿಣಾಮಗಳನ್ನು ಹೊಂದಿರಬೇಕು 6 ಪಠ್ಯಕ್ರಮದ ಪರಿಣಾಮಗಳನ್ನು 6 ಅಥವಾ 2 ಎಂದು ವ್ಯಾಖ್ಯಾನಿಸಲು ನಾನು ಬಯಸುತ್ತೇನೆ ಇದರರ್ಥ ನೀವು 8 ಪರಿಣಾಮಗಳನ್ನು ಬರೆಯಬಹುದು ವಿಭಿನ್ನ ಸಂಖ್ಯೆಯ ಕ್ರೆಡಿಟ್ಗಳನ್ನು ಹೊಂದಿರುವ ಪಠ್ಯಕ್ರಮದ ಸಿಒಗಳ ಸಂಖ್ಯೆಯನ್ನು ಸೂಕ್ತವಾಗಿ ಹೊಂದಿಸಬೇಕು ಏಕೆಂದರೆ ನೀವು 0 0 1 ಪಠ್ಯಕ್ರಮವನ್ನು ಹೊಂದಬಹುದು ಇದರರ್ಥ ಕೇವಲ ಪ್ರಯೋಗಾಲಯ ಅಥವಾ ಸಾಂದರ್ಭಿಕವಾಗಿ ನೀವು 2 0 0 ಅಥವಾ 4 0 0 ಅನ್ನು ಹೊಂದಿರಬಹುದು ಆದ್ದರಿಂದ 4 ಕ್ರೆಡಿಟ್ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನೀವು ಅದನ್ನು ಗರಿಷ್ಠ 10 ರವರೆಗೆ ತೆಗೆದುಕೊಳ್ಳಬಹುದು ಅಥವಾ 2 ಕ್ರೆಡಿಟ್ ಪಠ್ಯಕ್ರಮಕ್ಕೆ ನೀವು ನಿಮ್ಮನ್ನು ಗರಿಷ್ಠ 6ಕ್ಕೆ ಸೀಮಿತಗೊಳಿಸಬಹುದು ಆದ್ದರಿಂದ ನೀವು ಬರೆಯಲು ಬಯಸುವ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಕ್ರೆಡಿಟ್ಗಳನ್ನು ಅವಲಂಬಿಸಿ ಪಠ್ಯಕ್ರಮದ ಪರಿಣಾಮಗಳ ಸಂಖ್ಯೆಯನ್ನು ಆರಿಸಬೇಕಾಗುತ್ತದೆ ನಂತರದ ಪಠ್ಯದಲ್ಲಿ ನಾವು ನೋಡುವಂತೆ ಪಠ್ಯಕ್ರಮದ ಪರಿಣಾಮದ ಸಾಧನೆಯನ್ನು ಫಾರ್ಮೆಟಿವ್ ಅಸೆಸ್ಮೆಂಟ್ ಅಲ್ಲಿ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ವರ್ಗ ಪರೀಕ್ಷೆಗಳು ನಿಯೋಜನೆಗಳು ಮತ್ತು ಮುಂತಾದವು ಸೇರಿವೆ ಸಮ್ಮೇಟಿವೆ ಅಸೆಸ್ಮೆಂಟ್ ಪ್ರಮುಖವಾಗಿ ತರಗತಿ ಸಂಬಂಧಿತ ಚಟುವಟಿಕೆಗಳಾದ ರಸಪ್ರಶ್ನೆಗಳು ಮತ್ತು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ಇದಲ್ಲದೆ ಒಬ್ಬರು ಸಾಧನೆಯನ್ನು ಅಳೆಯುವ ಅತ್ಯಂತ ಸಂಕೀರ್ಣವಾದ ಮಾರ್ಗವನ್ನು ಪ್ರಸ್ತಾಪಿಸಬಾರದು ಮತ್ತು ಸಿಒ ಸಾಧನೆಯನ್ನು ಲೆಕ್ಕಾಚಾರ ಮಾಡಲು ನೀವು ವಿವಿಧ ರೀತಿಯ ಸಮೀಕ್ಷೆಗಳನ್ನು ನಡೆಸಲು ಒತ್ತಾಯಿಸುವುದು ಅಥವಾ ನೀವು ವಿಭಿನ್ನ ರೀತಿಯ ಪರೀಕ್ಷೆಗಳನ್ನು ನಡೆಸಬೇಕೆಂದು ಹೇಳಬಾರದು ಆದ್ದರಿಂದ ಹೆಚ್ಚುವರಿ ಉಪಕರಣಗಳ ಅಗತ್ಯವಿಲ್ಲದೆ ಸಾಮಾನ್ಯವಾಗಿ ಅನುಸರಿಸುವ ಅಂದಾಜುವಿಕೆಯ ಕಾರ್ಯವಿಧಾನಗಳ ಮೂಲಕ ಸಿಒ ಸಾಧನೆಯನ್ನು ನಿರ್ಧರಿಸಲು ಸಾಧ್ಯವಾಗಬೇಕು ಪಠ್ಯಕ್ರಮದ ಎಲ್ಲಾ ವಿಭಾಗಗಳಿಗೂ ಸಮಾನ ಗಮನವನ್ನು ಕಲ್ಪಿಸಲು ಪಠ್ಯಕ್ರಮದ ಪಠ್ಯಸೂಚಿಗಳನ್ನು ಘಟಕಗಳ ಗುಂಪಾಗಿ ಪ್ರಸ್ತುತಪಡಿಸುವುದು ಅನೇಕ ವಿಶ್ವವಿದ್ಯಾಲಯಗಳ ಅಭ್ಯಾಸವಾಗಿದೆ 30 ವರ್ಷಗಳಿಂದ ಇದು ಅಭ್ಯಾಸವಾಗಿದೆ ಅಲ್ಲಿ ಪಠ್ಯಕ್ರಮವನ್ನು ಒಂದು ಘಟಕಗಳ ಗುಂಪಾಗಿ ಪ್ರಸ್ತುತಪಡಿಸಲಾಗುತ್ತದೆ ಮತ್ತು ನಂತರ ನೀವು ಗುರುತಿಸಿದ ಎಲ್ಲಾ ಘಟಕಗಳಿಂದ ಸಮಾನ ತೂಕದ ಮೌಲ್ಯಮಾಪನ ವಸ್ತುಗಳನ್ನು ಹೊಂದಿಸಲು ಪರೀಕ್ಷಕರನ್ನು ಕೇಳುತ್ತೀರಿ ಪಠ್ಯಕ್ರಮದ ಘಟಕಗಳು ಮತ್ತು ಸಿಒಗಳ ನಡುವೆ ಒಂದಕ್ಕೆ ಒಂದು ಹೊಂದಾಣಿಕೆ ಇರಬೇಕಾಗಿಲ್ಲ ನೀವು ಒಂದು ಘಟಕಕ್ಕೆ ಒಂದು ಪಠ್ಯಕ್ರಮದ ಪರಿಣಾಮವನ್ನು ಹೊಂದಿರಬೇಕು ಎಂದು ಇಂದಿಗೂ ಅನೇಕ ಜನರು ನಂಬುತ್ತಾರೆ ವಾಸ್ತವವಾಗಿ ಇದು ಅಗತ್ಯವಿಲ್ಲ ವಿಷಯವು ಸೂಕ್ತವಾಗಿದ್ದರೆ ಒಂದು ಘಟಕವನ್ನು ಒಂದಕ್ಕಿಂತ ಹೆಚ್ಚು ಸಿಒಗಳು ತಿಳಿಸಬಹುದು ಅಗತ್ಯವಿದ್ದರೆ ಸಿಒ ಒಂದಕ್ಕಿಂತ ಹೆಚ್ಚು ಘಟಕಗಳಿಂದ ವಿಷಯಗಳನ್ನು ಪರಿಹರಿಸಬಹುದು ಆದ್ದರಿಂದ ನೀವು 5 ಘಟಕಗಳ ಪಠ್ಯಕ್ರಮ ಹೊಂದಿದ್ದರೆ ನೀವು ಪಠ್ಯಕ್ರಮವನ್ನು ಸಮರ್ಪಕವಾಗಿ ವಿವರಿಸಲು 6 7 8 ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಲು ಬಯಸಬಹುದು ಇಲ್ಲಿ ಸಮರ್ಪಕವೆಂದರೆ ಪಠ್ಯಕ್ರಮದಲ್ಲಿ ನೀವು ಮುಖ್ಯವೆಂದು ಪರಿಗಣಿಸುವ ಎಲ್ಲಾ ವಿವರಗಳಿಗೆ ಗಮನ ಕೊಡುವುದು ಈಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಬಗ್ಗೆ ಮಾತನಾಡೋಣ ಕೇವಲ ಒಂದು ಕ್ರಿಯಾಪದವನ್ನು ಬಳಸಿ ಅಸಾಧಾರಣ ಸ್ಥಿತಿಯಲ್ಲಿ ಮಾತ್ರ ಎರಡನೇ ಕ್ರಿಯಾಪದವನ್ನು ಬಳಸಿ ಆದ್ದರಿಂದ ಒಂದು ಕ್ರಿಯಾಪದವು ರೂಡಿಯಾಗಬೇಕು ಮತ್ತು ಜ್ಞಾನದ ಅಂಶಗಳಿಗೆ ಸಂಬಂಧಿಸಿದಂತೆ "ಅಂತಹ ಇವುಗಳಂತೆ ವಿಭಿನ್ನ ಇತ್ಯಾದಿ" ಸೇರಿದಂತೆ ಪದಗಳನ್ನು ಬಳಸಬೇಡಿ ಎಲ್ಲಾ ಜ್ಞಾನದ ಅಂಶಗಳನ್ನು ಪಟ್ಟಿಮಾಡಿ ಮತ್ತು ಶಿಕ್ಷಕರಾಗಿ ನಾವು ವಿವಿಧ ವಿಭಿನ್ನ ಎಂಬ ಪದಗಳನ್ನು ಸಾಕಷ್ಟು ಬಳಸುತ್ತೇವೆ ಅಥವಾ ಅದನ್ನು ಅಜಾಗರೂಕತೆಯಿಂದ ಬಳಸುತ್ತೇವೆ ಅಂದರೆ ನಾವು ವಿಭಿನ್ನ ಅಂಶಗಳು ಅಥವಾ ವಿವಿಧ ಅಂಶಗಳು ಎಂದು ಹೇಳುತ್ತೇವೆ ಮತ್ತು ನಾವು ಕೆಲವು ಉದಾಹರಣೆಗಳನ್ನು ನೀಡಲು "ಇವುಗಳಂತೆ" ಎಂದು ಹೇಳುತ್ತೇವೆ ಆದರೆ ಅಂತಹ ನುಡಿಗಟ್ಟುಗಳನ್ನು ಪಠ್ಯಕ್ರಮದ ಪರಿಣಾಮದ ಒಂದು ಭಾಗವಾಗಿ ಬಳಸಬಾರದು ಏಕೆಂದರೆ "ವಿಭಿನ್ನ" ಮತ್ತು "ವಿವಿಧ" ಶಿಕ್ಷಕರಿಗೆ ಬಹಳ ಸ್ಪಷ್ಟವಾಗಿದ್ದರೂ ನೀವು ಆ ಪದವನ್ನು ಬಳಸಿದರೆ ಅವನು ಕಲಿಯಬೇಕಾದ ಎಲ್ಲ ವಿಷಯಗಳು ಯಾವುವು ಎಂದು ತಿಳಿಯಬೇಕಾದ ವಿದ್ಯಾರ್ಥಿಗೆ ಅವುಗಳನ್ನು ವಿಸ್ತಾರವಾಗಿ ಹೇಳದೇ ಇದ್ದರೆ ಅದು ಅವನಿಗೆ ಅರ್ಥವಾಗುವುದಿಲ್ಲ ಆದ್ದರಿಂದ ಎಲ್ಲಾ ಜ್ಞಾನದ ಅಂಶಗಳನ್ನು ವಿಸ್ತಾರವಾಗಿ ಹೇಳುವುದರಿಂದ ಅದು ಸ್ಪಷ್ಟವಾಗುತ್ತದೆ ಮತ್ತು ಕೆಲವೊಮ್ಮೆ ಶಿಕ್ಷಕರು ಭಾವಿಸುತ್ತಾರೆ ನಾವು ಎಲ್ಲ ವಿಷಯಗಳನ್ನು ಹೇಗೆ ವಿಸ್ತಾರವಾಗಿ ಹೇಳಬಹುದು ವಾಸ್ತವವಾಗಿ ನೀವು ನಮ್ಮ ಅನುಭವವನ್ನು ನೋಡಿದರೆ ನಮ್ಮ ಅನುಭವವು ಎಂದಿಗೂ 5 6ಕ್ಕಿಂತ ಹೆಚ್ಚು ಜ್ಞಾನದ ಅಂಶಗಳನ್ನು ಹೊಂದಿಲ್ಲ ಎಂದು ತೋರಿಸುತ್ತದೆ ಸಿಒ ಹೇಳಿಕೆಯ ಭಾಗವಾಗಿ ಎಲ್ಲಾ ಸಂಬಂಧಿತ ಅಥವಾ ಉದ್ದೇಶಿತ ಜ್ಞಾನದ ಅಂಶಗಳನ್ನು ಸೇರಿಸಿ ಮತ್ತು ಇದಕ್ಕೆ ಸಹೋದ್ಯೋಗಿಗಳೊಂದಿಗೆ ಹಲವಾರು ಪುನರಾವರ್ತನೆಗಳು ಅಥವಾ ಚರ್ಚೆಗಳು ಬೇಕಾಗುತ್ತವೆ ಸಿಒ ಹೇಳಿಕೆಯನ್ನು ಸಾಧ್ಯವಾದಷ್ಟು ವಿವರವಾಗಿ ಮತ್ತು ಅಳೆಯಬಹುದಾದಂತೆ ಮಾಡಲು ಪ್ರಯತ್ನಿಸಿ ಇದು ತುಂಬಾ ಹೊಳೆಯುವಂತೆ ಇರಬಹುದು ಮತ್ತು ಎಲ್ಲವೂ ಒಂದು ರೀತಿಯ ಸೂಚ್ಯವಾಗಿದೆ ಹೇಳಿಕೆಯು ವಿದ್ಯಾರ್ಥಿಗೆ ನಿಖರವಾಗಿ ಏನು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಸಂವಹನ ಮಾಡಲು ಸಾಧ್ಯವಾಗುವಂತಿರಬೇಕು ಮತ್ತು ಹಲವಾರು ಪುನರಾವರ್ತನೆಗಳ ಮೂಲಕ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸುವುದರ ಮೂಲಕ ಮಾತ್ರ ಇದನ್ನು ಮಾಡಬಹುದು ಮತ್ತು ಅಂತಿಮವಾಗಿ ಸಿಒ ಹೇಳಿಕೆಯನ್ನು ತುಂಬಾ ಅಮೂರ್ತ ಅಥವಾ ಹೆಚ್ಚು ನಿರ್ದಿಷ್ಟವಾಗಿ ಮಾಡಬೇಡಿ ತುಂಬಾ ನಿರ್ದಿಷ್ಟವಾದರೆ ಅದು ಕೆಲವೊಮ್ಮೆ ನೀವು ಸಿಒ ಅನ್ನು ಪ್ರತಿನಿಧಿಸುವ ವಿಷಯದಲ್ಲಿ ಕೇಳಲಿರುವ ಒಂದು ಪ್ರಶ್ನೆಯಾಗಿ ಪರಿಣಮಿಸುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಕೇವಲ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬಹುದು ಉದಾಹರಣೆಗೆ ನೀವು ಸಿಒ ಬರೆಯುವಾಗಲೆಲ್ಲಾ ಸಿಒ ಕೋರ್ಸ್ನ 10 ರಿಂದ ಸುಮಾರು 20 25 ವರೆಗೆ ಪ್ರತಿನಿಧಿಸುತ್ತದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಮೌಲ್ಯಮಾಪನ ವಸ್ತುಗಳನ್ನು ವಿನ್ಯಾಸಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಅದು ತುಂಬಾ ನಿರ್ದಿಷ್ಟವಾಗಿದ್ದರೆ ಅದು ಕೇವಲ ಒಂದೇ ಪ್ರಶ್ನೆಗೆ ಸೀಮಿತವಾಗುತ್ತದೆ ಅದು ತುಂಬಾ ಅಮೂರ್ತವಾಗಿದ್ದರೆ ಅಂದರೆ ನೀವು ತುಂಬಾ ಉನ್ನತ ಮಟ್ಟದಲ್ಲಿ ಬರೆಯುತ್ತಿದ್ದರೆ ವಿದ್ಯಾರ್ಥಿಯು ತಾನು ಏನನ್ನು ಕಲಿಯಬೇಕೆಂದು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇವುಗಳು ಪಠ್ಯಕ್ರಮದ ಪರಿಣಾಮವನ್ನು ಬರೆಯುವಾಗ ಅನುಸರಿಸಬೇಕಾದ ಮಾಡು ಮತ್ತು ಮಾಡದಿರು ನಿಯಮಗಳು ಇದಲ್ಲದೆ ಪರಿಶೀಲನಾಪಟ್ಟಿ ಸಹ ಇದೆ ಪಠ್ಯಕ್ರಮದ ಪರಿಣಾಮ ಹೇಳಿಕೆಯನ್ನು ಬರೆದ ನಂತರ ನೀವು ಧಾರ್ಮಿಕವಾಗಿ 5 ವಸ್ತುಗಳ ಈ ಪರಿಶೀಲನಾಪಟ್ಟಿಯನ್ನು ನೋಡಬೇಕು ಸಿಒ ಕ್ರಿಯಾಪದದಿಂದ ಪ್ರಾರಂಭವಾಗುತ್ತದೆಯೇ ನೀವು ಕ್ರಿಯಾಪದದಿಂದ ಪ್ರಾರಂಭಿಸಬೇಕು ಬೋಧನೆ ಕಾರ್ಯಕ್ಷಮತೆ ಅಥವಾ ವಿಷಯವನ್ನು ಒಳಗೊಳ್ಳುವ ಬದಲು ವಿದ್ಯಾರ್ಥಿಗಳ ಸಾಧನೆಯ ದೃಷ್ಟಿಯಿಂದ ಸಿಒ ಹೇಳಲಾಗಿದೆಯೇ ಇದು ಮತ್ತೊಮ್ಮೆ ಹಲವಾರು ಶಿಕ್ಷಕರು ಮಾಡುವ ಒಂದು ಸಾಮಾನ್ಯ ತಪ್ಪು ಏಕೆಂದರೆ ನೀವು ವಿಷಯವನ್ನು ಶಿಕ್ಷಕರ ದೃಷ್ಟಿಕೋನದಿಂದ ನೋಡುತ್ತೀರಿ ಅರ್ಥದಲ್ಲಿ ನಾನು ಏನು ಕಲಿಸಬೇಕು ಹೇಳುವ ಹಾಗೆ ಶಿಕ್ಷಕರು ವಿದ್ಯಾರ್ಥಿಗೆ ಏನನ್ನಾದರೂ ಕಲಿಯಲು ಅನುಕೂಲ ಮಾಡಿಕೊಡಬೇಕು ಸಿಒಗಳನ್ನು ಯಾವಾಗಲೂ ವಿದ್ಯಾರ್ಥಿಗಳ ಸಾಧನೆಯ ದೃಷ್ಟಿಯಿಂದ ಹೇಳಬೇಕು ಸಿಒ ಅನ್ನು ಕಲಿಕೆಯ ಪ್ರಕ್ರಿಯೆಯ ಬದಲು ಕಲಿಕೆಯ ಉತ್ಪನ್ನದ ದೃಷ್ಟಿಯಿಂದ ಹೇಳಬೇಕು ಇದು ಮತ್ತೊಮ್ಮೆ ಸಾಮಾನ್ಯ ಅಭ್ಯಾಸವಾಗಿದೆ ಮೊದಲು ನೀವು ಕಲಿಕೆಯ ಪ್ರಕ್ರಿಯೆಯನ್ನು ತಿಳಿಸಿ ಮತ್ತು ನಂತರ ನೀವು ಅದರ ಉತ್ಪನ್ನದ ಬಗ್ಗೆ ಮಾತನಾಡುತ್ತೀರಿ ಆದರೆ ಕಲಿಕೆಯ ಉತ್ಪನ್ನವನ್ನು ಮೊದಲು ಹೇಳಬೇಕು ಅದನ್ನು ಸ್ಪಷ್ಟಪಡಿಸಬೇಕು ಮತ್ತು ನಂತರ ಕಲಿಕೆಯ ಪ್ರಕ್ರಿಯೆ ಅಂದರೆ ನೀವು ಬಳಸಬೇಕಾದ ವಿಧಾನ ಅಥವಾ ನೀವು ಸಮಸ್ಯೆಯನ್ನು ಪರಿಹರಿಸಬೇಕಾದ ಪ್ರಮೇಯವನ್ನು ಹೇಳಬೇಕು ಇವೆಲ್ಲವೂ ನಂತರ ಬರಬೇಕು ಮತ್ತು ಕೆಲವೊಮ್ಮೆ ಇದು ಆಯ್ಕೆಯಾಗಿರಬಹುದು ಆದ್ದರಿಂದ ಹೇಳಿಕೆಯು ಕಲಿಕೆಯ ಉತ್ಪನ್ನವನ್ನು ಸ್ಪಷ್ಟವಾಗಿ ಪ್ರತಿನಿಧಿಸಬೇಕು ನಾಲ್ಕನೆಯದು ಸಿಒ ಅನ್ನು ಸಾಮಾನ್ಯ ಮಟ್ಟದಲ್ಲಿ ತಿಳಿಸಲಾಗಿದೆ ಮತ್ತು ಇತರ ಸಿಒಗಳಿಂದ ಸ್ವತಂತ್ರವಾಗಿ ಹೇಳಲಾಗಿದೆಯೇ ಇದರರ್ಥ ಮೊದಲನೆಯದು ಅದು ಇತರ ಸಿಒಗಿಂತ ಸ್ವತಂತ್ರವಾಗಿರಬೇಕು ವಿಷಯದಲ್ಲಿ ಯಾವುದೇ ಅತಿಕ್ರಮಣ ಇರಬಾರದು ನಂತರ ಅದರಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕು ಇದು ಸರಿಯಾದ ಮಟ್ಟದ ಸಾಮಾನ್ಯತೆಯಾಗಿರಬೇಕು ಅದು ಹೆಚ್ಚಿನ ಸಂಖ್ಯೆಯ ಅಂದಾಜುವಿಕೆಯ ವಸ್ತುಗಳನ್ನು ವಿನ್ಯಾಸಗೊಳಿಸಲು ಕಾರಣವಾಗುತ್ತದೆ ಮತ್ತು ಕೆಲವೊಮ್ಮೆ ನಾವು ಮಹತ್ವಾಕಾಂಕ್ಷೆಯವರಾಗಿರುತ್ತೇವೆ ಮತ್ತು ನಾವು ಬಹಳ ಮಹತ್ವಾಕಾಂಕ್ಷೆಯ ಸಿಒ ಹೇಳಿಕೆಯನ್ನು ಬರೆಯುತ್ತೇವೆ ಆದ್ದರಿಂದ ಮೊದಲನೆಯದು ಈ ಸಿಒ ಅನ್ನು ಸಾಧಿಸಬಹುದೇ ಅಂದರೆ ಅದು ವಿದ್ಯಾರ್ಥಿಯ ಹಿನ್ನೆಲೆ ಪೂರ್ವಾಪೇಕ್ಷಿತಗಳು ಸಾಮರ್ಥ್ಯಗಳು ಕಾಲೇಜಿನಲ್ಲಿ ಲಭ್ಯವಿರುವ ಸೌಲಭ್ಯಗಳು ಮತ್ತು ಸಿಒ ಅನ್ನು ಪರಿಹರಿಸಲು ಲಭ್ಯವಿರುವ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತಿದೆಯೇ ನೀವು ಸಿಒ ಹೇಳಿಕೆಯನ್ನು ಬರೆಯುವಾಗ ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಇದು ಪರಿಶೀಲನಾಪಟ್ಟಿ ಮತ್ತೊಮ್ಮೆ ನೀವು ಸಿಒ ಹೇಳಿಕೆಯನ್ನು ಬರೆಯುವಾಗಲೆಲ್ಲಾದಯವಿಟ್ಟು ಪರಿಶೀಲನಾಪಟ್ಟಿಗಳಲ್ಲಿನ ಈ 5 ವಸ್ತುಗಳಿಗೆ ಸಂಬಂಧಿಸಿದಂತೆ ಆ ಹೇಳಿಕೆಯನ್ನು ಪರಿಶೀಲಿಸಿ ಆ ಮೂಲಕ ನೀವು ಮಾಡಬಹುದಾದ ಕೆಲವು ಅಜಾಗರೂಕ ದೋಷಗಳನ್ನು ತಪ್ಪಿಸುತ್ತೀರಿ ಈಗ ನಾವು ಕೆಲವು ಮಾದರಿಗಳನ್ನು ನೋಡೋಣ ಬೋಧಕವರ್ಗದ ಸದಸ್ಯರೊಂದಿಗಿನ ನಮ್ಮ ಸಂವಾದದ ಮೂಲಕ ನಾವು ಅದೇ ವ್ಯಾಯಾಮವನ್ನು ಮಾಡಿದಾಗ ನಾವು ಅಧ್ಯಯನ ಮಂಡಳಿ ಅಥವಾ ವೈಯಕ್ತಿಕ ಅಧ್ಯಾಪಕರಿಂದ ಬರೆದ ಕೆಲವು ಹೇಳಿಕೆಗಳನ್ನು ಸಂಗ್ರಹಿಸಿದ್ದೇವೆ ಮತ್ತು ಸಿಒ ಅನ್ನು ಬರೆಯುವಲ್ಲಿ ಕೆಲವು ದೋಷಗಳನ್ನು ನೋಡೋಣ ಒಂದು ಬರೆಯಲಾದ ಸಿಒ ಅನ್ನು ನೋಡೋಣ ವಿದ್ಯಾರ್ಥಿಗಳು ಅನೇಕ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಾರೆ ನೀವು ನೋಡುವಂತೆ ಇದು ಕ್ರಿಯಾಪದದಿಂದ ಪ್ರಾರಂಭವಾಗುವುದಿಲ್ಲ ಅದರ ಜೊತೆಗೆ ಸಂಭವನೀಯ ದೋಷಗಳು ಯಾವುವು ಅನೇಕ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಸೂಚನಾ ಚಟುವಟಿಕೆಯಾಗಿದೆ ಆದ್ದರಿಂದ ಇದು ಕೇವಲ ಒಂದು ಪ್ರಕ್ರಿಯೆಯಾಗಿದೆ ಮತ್ತು ಸಿಒ ಹೇಳಿಕೆಯಲ್ಲ ಏನನ್ನಾದರೂ ಸಾಧಿಸಬೇಕಾಗಿದೆ ಆದ್ದರಿಂದ ಇದು ಸಿಒ ಹೇಳಿಕೆಗಿಂತ ಪ್ರಕ್ರಿಯೆಯ ಹೇಳಿಕೆಯಾಗಿದೆ ಕಾಂಪೆನ್ಸೇಟರ್ ನಿಯಂತ್ರಕವನ್ನು ವಿನ್ಯಾಸಗೊಳಿಸುವಂತೆ ಅದನ್ನು ಬರೆಯಬೇಕು

ಆಂತರಿಕ ಬದಲಾವಣೆಗಳನ್ನು ಪ್ರತಿನಿಧಿಸುವ ಹೇಳಿಕೆಯನ್ನು ಬರೆಯಿರಿ ಈಗ ನಾವು ತೆಗೆದುಕೊಳ್ಳುವ ಇನ್ನೊಂದು ಉದಾಹರಣೆ ಲ್ಯಾಬ್ನಲ್ಲಿ ಸಾಫ್ಟ್ವೇರ್ ಪ್ಯಾಕೇಜ್ ಬಳಸುವ ಮೂಲಕ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಸೂಕ್ತವಾದ ಜನರೇಟರ್ ವೇಳಾಪಟ್ಟಿ ಇಲ್ಲಿ ನೇರವಾಗಿ ಯಾವುದೇ ಕ್ರಿಯಾಪದ ಇಲ್ಲ ಅಥವಾ ವಿದ್ಯಾರ್ಥಿ ಏನು ಮಾಡಬೇಕೆಂದು ಹೇಳಲಾಗಿಲ್ಲ ನೀವು ನೋಡುವಂತೆ ಇದು ಪಠ್ಯಕ್ರಮದ ಒಂದು ಭಾಗ ಅವರ ವಿಷಯ ಪಟ್ಟಿಯಲ್ಲಿ ಇದು ಇರಬಹುದು ಮತ್ತು ಅದನ್ನು ಪಠ್ಯಕ್ರಮದ ಪರಿಣಾಮವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಬರೆಯಲಾಗಿದೆ ಮತ್ತೊಂದು ಸಿಒ ನೋಡೋಣ ಜನರೇಟರ್ ಟ್ರಾನ್ಸ್ಫಾರ್ಮರ್ ಮತ್ತು ಇಂಡಕ್ಷನ್ ಮೋಟರ್ಗಾಗಿ ರಕ್ಷಣೆ ಯೋಜನೆಗಳ ಜ್ಞಾನವನ್ನು ಅವರು ಪಡೆಯುತ್ತಾರೆ ಸಂರಕ್ಷಣಾ ಯೋಜನೆಗಳ ಜ್ಞಾನವನ್ನು ಪಡೆಯುವುದು ಎಂದರೆ ಅದು ವಿದ್ಯಾರ್ಥಿಯಲ್ಲಿನ ಆಂತರಿಕ ಬದಲಾವಣೆಯೇ ಹೊರತು ಅಳೆಯಬಹುದಾದ ವರ್ತನೆಯಲ್ಲ ಆದ್ದರಿಂದ ಸಿಒಗಳು ಸಾಮರ್ಥ್ಯಗಳು ಹಾಗೂ ಪ್ರದರ್ಶಿಸಬಹುದಾದ ವರ್ತನೆಗಳು ಮತ್ತು ವಿದ್ಯಾರ್ಥಿಗಳಲ್ಲಿ ಆಂತರಿಕ ಬದಲಾವಣೆಗಳ ವಿವರಣೆಯಲ್ಲ ಸ್ಪಷ್ಟವಾಗಿ ಈ ಆಂತರಿಕ ಬದಲಾವಣೆಗಳು ಅವಶ್ಯಕ ಅಗತ್ಯವಿರುವ ಆಂತರಿಕ ಬದಲಾವಣೆಗಳನ್ನು ನೀವು ವಿವರಿಸಿದರೆ ನಮಗೆ ಅದನ್ನು ಅಳೆಯಲು ಸಾಧ್ಯವಾಗುವುದಿಲ್ಲ ಇವು ಹೆಚ್ಚು ಆಸಕ್ತಿದಾಯಕ ವಿಷಯಗಳು ಒಂದು ಸಿಒ ಅನ್ನು ನೋಡೋಣ ವಸ್ತು ವಿಜ್ಞಾನ ಮತ್ತು ಲೋಹಶಾಸ್ತ್ರದಲ್ಲಿ ಪ್ರಗತಿಯ ಅಧ್ಯಯನವನ್ನು ಮುಂದುವರಿಸುವುದು ಇದು ಪಠ್ಯಕ್ರಮ ಮುಗಿದ ನಂತರ ಚಟುವಟಿಕೆಗಳನ್ನು ಪ್ರತಿನಿಧಿಸುವ ಹೇಳಿಕೆಯಾಗಿದೆ ನಿರ್ದಿಷ್ಟ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ವಸ್ತು ವಿಜ್ಞಾನ ಮತ್ತು ಲೋಹಶಾಸ್ತ್ರದಲ್ಲಿ ಪ್ರಗತಿಯ ಅಧ್ಯಯನವನ್ನು ಮುಂದುವರೆಸಬೇಕೆಂದು ನೀವು ಬಯಸುತ್ತೀರಿ ತೆಗೆದುಕೊಂಡ ಪಠ್ಯಕ್ರಮಕ್ಕೆ ಮತ್ತು ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಆದ್ದರಿಂದ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಯಾವುದೇ ಕಲಿಕೆಯ ಚಟುವಟಿಕೆಯೊಂದಿಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ ಇನ್ನೊಂದು ಸಮಾಜಕ್ಕೆ ಉಪಯುಕ್ತವಾದ ಯಾಂತ್ರಿಕ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಗುರುತಿಸಿ ವಿಶ್ಲೇಷಿಸಿ ಪರಿಹರಿಸಿ ಇದು ಯಾವ ಪಠ್ಯಕ್ರಮದ ಬಗ್ಗೆ ಮಾತನಾಡುತ್ತಿದೆ ಎಂದು ಸಹ ಹೇಳುವುದಿಲ್ಲ ಮೊದಲಿನದ್ದು ಕನಿಷ್ಠ ವಸ್ತು ವಿಜ್ಞಾನವನ್ನು ನೋಡುತ್ತಿತ್ತು ಇದು ಯಾವುದೇ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪಠ್ಯಕ್ರಮ ಆಗಿರಬಹುದು ಮತ್ತು ಸಮಾಜಕ್ಕೆ ಉಪಯುಕ್ತವಾದ ಯಾಂತ್ರಿಕ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಗುರುತಿಸಿ ವಿಶ್ಲೇಷಿಸಿ ಮತ್ತು ಪರಿಹರಿಸಿ ಎಂದು ಅದು ಹೇಳುತ್ತದೆ ಆದ್ದರಿಂದ ಇದು ಅಸ್ಪಷ್ಟವಾಗಿದೆ ಯಾವುದೇ ಪಠ್ಯಕ್ರಮಕ್ಕೆ ನಿರ್ದಿಷ್ಟವಾಗಿಲ್ಲ ಡೇಟಾಬೇಸ್ಗಳನ್ನು ಬಳಸುವ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸುವ ಪ್ರಾಯೋಗಿಕ ಅನುಭವವನ್ನು ಹೊಂದಿರಿ ಮತ್ತೆ ಇದು ನಿರ್ದಿಷ್ಟ ಚಟುವಟಿಕೆಯನ್ನು ಪ್ರತಿನಿಧಿಸುವುದಿಲ್ಲ ನಿರ್ದಿಷ್ಟವಲ್ಲದ ಕಲಿಕೆಯ ಚಟುವಟಿಕೆ ಇದೆ ಆದರೆ ಅಳೆಯಬಹುದಾದ ಕಲಿಕೆಯ ಉತ್ಪನ್ನವಿಲ್ಲ ಸಿಂಟ್ಯಾಕ್ಸ್ ನಿರ್ದೇಶನದ ಅನುವಾದ ಮತ್ತೊಮ್ಮೆ ಇದು ಯಾವುದೇ ಕ್ರಿಯಾಪದವನ್ನು ಹೊಂದಿಲ್ಲ ಮತ್ತು ಸಾಮಾನ್ಯವಾಗಿ ಪಠ್ಯಕ್ರಮದಿಂದ ಹೊರಬಂದ ವಿಷಯದಂತೆ ತೋರುತ್ತದೆ ಎನ್ಪಿ ಸಮಸ್ಯೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಅವುಗಳನ್ನು ಎದುರಿಸಲು ವಿಭಿನ್ನ ತಂತ್ರಗಳ ಪರಿಕಲ್ಪನೆಯನ್ನು ಪರಿಚಯಿಸಿ ಪರಿಕಲ್ಪನೆಗಳನ್ನು ಯಾರು ಪರಿಚಯಿಸುತ್ತಾರೆ ಎನ್ಪಿ ಸಂಪೂರ್ಣ ಸಮಸ್ಯೆಗಳ ಪರಿಕಲ್ಪನೆಯನ್ನು ಪರಿಚಯಿಸುವವ ಶಿಕ್ಷಕನೇ ಇದರರ್ಥ ಇದು ಶಿಕ್ಷಕ ಕೇಂದ್ರಿತವಾಗಿದೆ ಮತ್ತು ಈ ಹೇಳಿಕೆಯು ವಿದ್ಯಾರ್ಥಿಗೆ ಏನು ಮಾಡಬೇಕೆಂದು ನೇರವಾಗಿ ಪ್ರತಿನಿಧಿಸುವುದಿಲ್ಲ ಆದ್ದರಿಂದ ಇದು ಕಲಿಕೆಯ ಉತ್ಪನ್ನವನ್ನು ಪ್ರತಿನಿಧಿಸುವುದಿಲ್ಲ ಇದು ಇನ್ನೂ ಅಸ್ಪಷ್ಟವಾಗಿದೆ ವಿಷಯವನ್ನು ಸಮಯದ ಅಗತ್ಯವೆಂದು ಪರಿಗಣಿಸುವ ವ್ಯಾಪ್ತಿ ಸಂಕೀರ್ಣತೆ ಮತ್ತು ಅವಶ್ಯಕತೆಗಳ ಬಗ್ಗೆ ಮೆಚ್ಚುಗೆಯನ್ನು ಹೊಂದಿರಿ ಮತ್ತು ಭೂಮಿ ಪರಿಸರ ಮತ್ತು ಅದರ ರಕ್ಷಣೆಯ ಬಗ್ಗೆ ಸಕಾರಾತ್ಮಕ ಮನೋಭಾವವನ್ನು ಹೊಂದಿರಿ ಕೊನೆಯ ನುಡಿಗಟ್ಟು ಭೂಮಿ ಪರಿಸರ ಮತ್ತು ರಕ್ಷಣೆಯನ್ನು ಹೊರತುಪಡಿಸಿ ವಿದ್ಯಾರ್ಥಿ ನಿಖರವಾಗಿ ಏನು ಮಾಡಬೇಕೆಂದು ಹೇಳಿಕೆಯಲ್ಲಿ ಹೇಳಲಾಗುವುದಿಲ್ಲ ಮೆಚ್ಚುಗೆ ಮತ್ತು ಸಕಾರಾತ್ಮಕ ಮನೋಭಾವವು ಆಂತರಿಕ ಬದಲಾವಣೆಗಳು ಮತ್ತು ಅವುಗಳನ್ನು ನೇರವಾಗಿ ಅಳೆಯಲಾಗುವುದಿಲ್ಲ ಆದ್ದರಿಂದ ಶಿಕ್ಷಕರು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವಾಗ ವಿಶೇಷವಾಗಿ ಮೊದಲ ಬಾರಿಗೆ ಬರೆಯುವಾಗ ಅವರು ಮಾಡುವ ಕೆಲವು ದೋಷಗಳು ಇವು ಈಗ ನೀವು ಏನು ಮಾಡಬೇಕೆಂದರೆ ನಿಮಗೆ ಪರಿಚಯವಿರುವ ಅಥವಾ ಕಲಿಸಿದ ಪಠ್ಯಕ್ರಮದ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವುದು ಮತ್ತು ಅದರಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಬಗ್ಗೆ ಗಮನ ಕೊಡುವುದು ಮತ್ತು ಪರಿಶೀಲನಾಪಟ್ಟಿಯಲ್ಲಿರುವ ಎಲ್ಲಾ ವಸ್ತುಗಳನ್ನು ಪರಿಶೀಲಿಸಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದು ಹಿಂದಿನ ಪಠ್ಯದಲ್ಲಿ ನೀವು ಪಠ್ಯಕ್ರಮದ ಪರಿಣಾಮಗಳ ಕೆಲವು ಮಾದರಿಗಳನ್ನು ಬರೆದಿದ್ದೀರಿ ಅಂಶಗಳು ಯಾವುವು ಮತ್ತು ನೀವು ಅವುಗಳನ್ನು ಹೇಗೆ ಸೇರಿಸುತ್ತೀರಿ ಮತ್ತು ಹೀಗೆ ಈಗ ನೀವು ಸಂಪೂರ್ಣ ಪಠ್ಯಕ್ರಮಕ್ಕಾಗಿ ಬರೆಯಬೇಕಾಗಿದೆ ಮತ್ತು ಪರಿಶೀಲನಾಪಟ್ಟಿಯಲ್ಲಿರುವ ಎಲ್ಲಾ ವಸ್ತುಗಳನ್ನು ಪರಿಹರಿಸಲಾಗಿದೆಯೇ ಮತ್ತು ಮಾಡಬೇಕಾದ ಮತ್ತು ಮಾಡಬಾರದ ಕಾರ್ಯಗಳನ್ನು ಸಹ ಗಮನಿಸಲಾಗಿದೇ ಎಂದು ಖಚಿತಪಡಿಸಿಕೊಳ್ಳಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಯಾವುದಾದರೂ ಪಟ್ಟಿಮಾಡಿದ ಪಠ್ಯಕ್ರಮದ ಪರಿಣಾಮಗಳಲ್ಲಿ ದೋಷಗಳನ್ನು ಗುರುತಿಸಿ ಮತ್ತು ಪರಿಶೀಲನಾಪಟ್ಟಿಗಳಲ್ಲಿ ಹೇಳಲಾದ ಮಾನದಂಡಗಳನ್ನು ಪೂರೈಸಲು ಅವುಗಳನ್ನು ಪುನಃ ಬರೆಯಿರಿ ನಾವು ನಿಮಗೆ ಇನ್ನೂ 10 ಪಠ್ಯಕ್ರಮದ ಪರಿಣಾಮಗಳನ್ನು ನೀಡುತ್ತೇವೆ ಮೊದಲನೆಯದಾಗಿ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಅದರಲ್ಲಿ ಏನು ತಪ್ಪಾಗಿದೆ ಎಂದು ಹೇಳಬೇಕು ಮತ್ತು ನಂತರ ಅದನ್ನು ಪುನಃ ಸರಿಯಾಗಿ ಬರೆಯಬೇಕು ಇದು ನಿಮಗೆ ಪರಿಚಯವಿರುವ ವಿಷಯಗಳಿಗೆ ಸೇರಿಲ್ಲದಿರಬಹುದು ನೀವು ಕೇವಲ ಆ ವಾಕ್ಯವನ್ನು ಸರಿಪಡಿಸಿ ಅದನ್ನು ಸೂಕ್ತವಾದ ಪಠ್ಯಕ್ರಮದ ಪರಿಣಾಮವಾಗಿ ಪರಿವರ್ತಿಸಬೇಕು ಈ ವಾಕ್ಯಗಳನ್ನು ಈಗ ನೋಡೋಣ ವಿಭಿನ್ನ ಕಾರ್ಯಕ್ಷೇತ್ರಗಳಲ್ಲಿನ ವಿವಿಧ ಸಮಸ್ಯೆಗಳ ಸಂಕೀರ್ಣತೆಗಳನ್ನು ವಿಶ್ಲೇಷಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮಾವಳಿಗಳು ಮತ್ತು ವಿನ್ಯಾಸ ತಂತ್ರಗಳನ್ನು ಅನ್ವಯಿಸಿ ಸಿಂಟ್ಯಾಕ್ಸ್ ನಿರ್ದೇಶನದ ಅನುವಾದ ವಿದ್ಯಾರ್ಥಿಗಳು ಮರ ಪ್ಲೈವುಡ್ ಬಣ್ಣಗಳು ಮತ್ತು ಗಾಜಿನ ವಸ್ತುಗಳ ಬಗ್ಗೆ ಓದುವ ನಿರೀಕ್ಷೆಯಿದೆ ಕ್ಷೇತ್ರ ಗುರುತಿಸುವಿಕೆ ಮಣ್ಣಿನ ವರ್ಗೀಕರಣ ವ್ಯವಸ್ಥೆ ಮಣ್ಣಿನ ಬಗ್ಗೆ ಮತ್ತು ಮಣ್ಣರಿಮೆಯ SOIL MECHANICS ಅಭಿವೃದ್ಧಿ ಮತ್ತು ಮಣ್ಣಿನ ರಚನೆ ಮತ್ತು ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ತಿಳಿಯಿರಿ ಸ್ಥಿತಿಸ್ಥಾಪಕ ಮಿತಿಯಲ್ಲಿ ಲೋಡ್ ಮಾಡಲು ಒಳಪಟ್ಟ ದೇಹಕ್ಕೆ ಸ್ಟ್ರೆಸ್ ಸ್ಟ್ರೇನ್ ಸಂಬಂಧವನ್ನು ತಿಳಿಯಿರಿ ಆಧುನಿಕ ಲೋಹೀಯ ವಸ್ತುಗಳು ಸ್ಮಾರ್ಟ್ ವಸ್ತುಗಳು ಲೋಹವಲ್ಲದ ವಸ್ತುಗಳು ಮತ್ತು ಸುಧಾರಿತ ರಚನಾತ್ಮಕ ಪಿಂಗಾಣಿಗಳ ರಚನೆ ಗುಣಲಕ್ಷಣಗಳು ಮತ್ತು ಅನ್ವಯಿಕೆಗಳನ್ನು ವಿದ್ಯಾರ್ಥಿಗಳು ಕಲಿಯಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಬೇಸ್ ಬ್ಯಾಂಡ್ ಸಿಗ್ನಲ್ ಬಗ್ಗೆ ಅರಿವು ಇರುತ್ತದೆ ಹೊಂದಾಣಿಕೆಯ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ ಆದ್ದರಿಂದ ಇವುಗಳು ನೀಡಿದ ಹೇಳಿಕೆಗಳು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಅನ್ವಯಿಸಿ ಮತ್ತು ಪರಿಶೀಲನಾಪಟ್ಟಿ ಬಳಸಿ ಮತ್ತು ಇದರಲ್ಲಿನ ದೋಷಗಳನ್ನು ಗುರುತಿಸಲು ಪ್ರಯತ್ನಿಸಿ ಮತ್ತು ಆ ವಾಕ್ಯವನ್ನು ಪುನಃ ರಚಿಸಿ ಮುಂದಿನ ಪಠ್ಯ 18 ರಲ್ಲಿ ನಾವು ಸಿಒಗಳಿಗೆ ಸಂಬಂಧಿಸಿದ ಕ್ಲಾಸ್ ಸೆಷನ್ಗಳ ಸಂಖ್ಯೆಯನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ಮತ್ತು ಪ್ರತಿ ಪಠ್ಯಕ್ರಮದ ಪರಿಣಾಮವನ್ನು ಪಿಒಗಳು ಪಿಎಸ್ಒಗಳು ಅರಿವಿನ ಮಟ್ಟಗಳು ಮತ್ತು ಜ್ಞಾನದ ವಿಭಾಗಗಳೊಂದಿಗೆ ಟ್ಯಾಗ್ ಮಾಡುತ್ತೇವೆ ತುಂಬ ಧನ್ಯವಾದಗಳು